ಜೈವಿಕರಿಯಾಕ್ಟರ್ಗಳ ಕುರಿತ ಈ ಎನ್ಪಿಟಿಇಎಲ್ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ನ ಉಪನ್ಯಾಸ 6 ಕ್ಕೆ ಸುಸ್ವಾಗತ ಕೊನೆಯ ಉಪನ್ಯಾಸದಲ್ಲಿ ನಾವು ಕಿಣ್ವಚಲನಶಾಸ್ತ್ರವನ್ನು ನೋಡಿದ್ದೇವೆ ಮೈಕೆಲಿಸ್ -ಮೆಂಟೇನ್ ಕಿಣ್ವಚಲನಶಾಸ್ತ್ರದ ಎಕ್ಸ್ಪ್ರೆಶನ್ ಅನ್ನು ನಾವು ಪಡೆದುಕೊಂಡಿದ್ದೇವೆ ಅಭ್ಯಾಸದ ಸಮಸ್ಯೆ 2 1 ಅನ್ನು ಸಹ ನಿಯೋಜಿಸಿದ್ದೇವೆ ಆ ಸಮಸ್ಯೆಯನ್ನುಈ ಉಪನ್ಯಾಸದಲ್ಲಿ ಪರಿಹರಿಸೋಣ ಸಮಸ್ಯೆ ಈ ರೀತಿಯಾಗಿದೆ ಅದನ್ನು ಇಲ್ಲಿ ಪೂರ್ಣ ಪರದೆಯಲ್ಲಿ ನೋಡೋಣ ಕೃಷಿಯ ಸಮಯದಲ್ಲಿಜೀವಕೋಶದ ಕಲ್ಚರ್ ನಿಂದ ಉಂಟಾಗುವ ಜೀವಾಣು ಟಾಕ್ಸಿನ್ ವನ್ನು ವಿಲೇವಾರಿ ಮಾಡುವ ಒಂದು ಹೊಸ ವಿಧಾನವನ್ನು ವಿಜ್ಞಾನಿಗಳು ಅಧ್ಯಯನ ಮಾಡುತ್ತಿದ್ದಾರೆ ಜೀವಾಣು ಟಾಕ್ಸಿನ್ ಕಡಿತ ಮತ್ತು ಮಾಧ್ಯಮ ಮರುಬಳಕೆಯ ಮೂಲಕ ಜೀವಕೋಶದ ಇಳುವರಿಯನ್ನು ಹೆಚ್ಚಿಸುವುದು ಇದರ ಉದ್ದೇಶ ಅದರ ಸಾಂದ್ರತೆಯು 7 5 ಮಿಲಿಮೋಲರ್ ಗಿಂತ ಕಡಿಮೆಯಿದ್ದರೆ ಜೀವಾಣುಟಾಕ್ಸಿನ್ ಕೋಶಗಳ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುವುದಿಲ್ಲ ಅಧ್ಯಯನ ಮಾಡುತ್ತಿರುವ ನಿರ್ದಿಷ್ಟ ಜೀವಾಣು X ಅನ್ನು E ಎಂಬ ಕಿಣ್ವವನ್ನು ಬಳಸಿಕೊಂಡು ಕಿಣ್ವವಾಗಿ ವಿಭಜಿಸಬಹುದು ವಿಭಜನೆಯನ್ನು 30 ಡಿಗ್ರಿ c ನಲ್ಲಿ 7 2 ರ pH ನಲ್ಲಿ ಅಧ್ಯಯನ ಮಾಡಲಾಯಿತು ಮತ್ತು ಬ್ಯಾಚ್ ಪರಿಸ್ಥಿತಿಗಳಲ್ಲಿ ಈ ಕೆಳಗಿನ ಕೈನೆಟಿಕ್ ಡೇಟಾವನ್ನು ಪಡೆಯಲಾಗಿದೆ ಸಮಯದೊಂದಿಗೆ X ನ ವ್ಯತ್ಯಾಸವನ್ನು ನೀಡಲಾಯಿತು ಭಾಗ a ಈ ಕಿಣ್ವದ ಡೀಗ್ರ್ಡೇಶ್ನ್ ಗೆ ಮೈಕೆಲಿಸ್ ಮೆನ್ಟೆನ್ನ ನಿಯತಾಂಕಗಳು ನಿರ್ಧರಿಸಲು ನಿಮ್ಮನ್ನು ಕೇಳಲಾಯಿತು ಮತ್ತು ಭಾಗ b ಒಟ್ಟು ಕಿಣ್ವದ ಸಾಂದ್ರತೆಯು ಮೂರು ಪಟ್ಟು ಹೆಚ್ಚಿದ್ದರೆ ಮಾಧ್ಯಮವು 30 ನಿಮಿಷಗಳ ನಂತರ X ನ ವಿಷಕಾರಿ ಮಟ್ಟವನ್ನು ಹೊಂದಿರುತ್ತದೆಯೇ ಇದು ನಾವು ನೋಡಿದ ಸಮಸ್ಯೆ ಆದ್ದರಿಂದ ಈ ಸಮಸ್ಯೆಯನ್ನು ಪರಿಹರಿಸೋಣ ಮೊದಲ ಪ್ರಶ್ನೆ ಏನು ಬೇಕು ಭಾಗ a ನಮಗೆ ತಿಳಿದಿರುವ ಮೈಕೆಲಿಸ್ ಮೆನ್ಟೆನ್ ನಿಯತಾಂಕಗಳು vm ಮತ್ತು K m ಮೈಕೆಲಿಸ್ ಮೆನ್ಟನ್ ಸಮೀಕರಣದಲ್ಲಿ v ಈಕ್ವಾಲ್ಸ್ v m s by K m plus s ನಾನು ಈ ಚದರ ಆವರಣವನ್ನು ಕೈಬಿಟ್ಟಿದ್ದೇನೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಆವರಣ ಇಲ್ಲದ s ಇಲ್ಲಿರುವ s ನ ಸಾಂದ್ರತೆಯಂತೆಯೇ ಇರುತ್ತದೆ ಈ ಚದರ ಆವರಣವನ್ನು ಪ್ರತಿ ಬಾರಿಯೂ ಬರೆಯಲು ಸ್ವಲ್ಪ ತೊಡಕಾಗಿದೆ ಆದ್ದರಿಂದ ನಾನು ಅದನ್ನು ಕೈಬಿಟ್ಟಿದ್ದೇನೆ ಈ ಕೋರ್ಸ್ನಲ್ಲಿ ನಾನು ಈಗಿನಿಂದ ಅದನ್ನು ಬಿಡುತ್ತೇನೆ ಏನು ತಿಳಿದಿದೆ ಅಥವಾ ನೀಡಲಾಗಿದೆ ಜೀವಾಣು ಸಾಂದ್ರತೆಯ ವಿರುದ್ಧ ಸಮಯ ಜೀವಾಣು ಇಲ್ಲಿ ರಿಯಾಕ್ಷನ್ನ ಸಬ್ಸ್ಟ್ರೇಟ್ ಆಗಿದೆ ಆದ್ದರಿಂದ ನಾವು s versus t ಹೊಂದಿದ್ದೇವೆ ಮತ್ತು ಉಪನ್ಯಾಸ 5ರಿಂದ ಮೈಕೆಲಿಸ್ ಮೆನ್ಟೆನ್ ನಿಯತಾಂಕಗಳು m m ನಿಯತಾಂಕಗಳನ್ನು ಲೈನ್ವೀವರ್ ಬರ್ಕ್ ಫ್ಲೋಟ್ನ ಸ್ಲೋಪ್ ಮತ್ತು ಇಂಟರ್ಸೆಪ್ಟ್ ನಿಂದ ಪಡೆಯಬಹುದು ಎಂದು ನಮಗೆ ತಿಳಿದಿದೆ ಲೈನ್ವೀವರ್ ಬರ್ಕ್ ಫ್ಲೋಟ್ 1 by v versus 1 by s ಆಗಿದೆ ಈಗ ಏನು ನೀಡಲಾಗಿದೆ ಎಂಬುದನ್ನು ಹೇಗೆ ಸಂಪರ್ಕಿಸುವುದು ನಮಗೆ ವೆಲಾಸಿಟಿ ಬೇಕಾಗುತ್ತವೆ ಏಕೆಂದರೆ ನಾವು 1 by v versus 1 by s ಫ್ಲೋಟ್ ಮಾಡಬೇಕಾಗಿದೆ ಅದಕ್ಕಾಗಿ ನಮಗೆ ಮೊದಲು v ಅಗತ್ಯವಿದೆ ನಾವು ಅಂತಹ ಡೇಟಾದೊಂದಿಗೆ ಕೆಲಸ ಮಾಡುತ್ತಿರುವಾಗ ಪ್ರತಿ ಸಮಯದ ಮಧ್ಯಂತರಕ್ಕೆ ಸರಾಸರಿ ವೆಲಾಸಿಟಿಯನ್ನು ನಾವು ಲೆಕ್ಕ ಹಾಕಬಹುದು ಈ ಸಂದರ್ಭದಲ್ಲಿ ಮೊದಲ ಸಮಯದ ಮಧ್ಯಂತರ 0 ಮತ್ತು 10 ನಿಮಿಷಗಳ ನಡುವೆ ಎರಡನೇ ಸಮಯದ ಮಧ್ಯಂತರ 10 ರಿಂದ 20 ನಿಮಿಷಗಳು 20 ರಿಂದ 50 ನಿಮಿಷಗಳು ಮೂರನೇ ಸಮಯದ ಮಧ್ಯಂತರ ಮತ್ತು 50 ರಿಂದ 100 ನಾಲ್ಕನೇ ಸಮಯದ ಮಧ್ಯಂತರವಾಗಿದೆ ನಾವು ಡೆಲ್ಟಾ x ಅನ್ನು ಡೆಲ್ಟಾ t ಯಿಂದ ಭಾಗಿಸಿದಾಗ ವೆಲಾಸಿಟಿಯನ್ನು ಲೆಕ್ಕಹಾಕಬಹುದು ಮತ್ತು ನಾವು ಇಲ್ಲಿ ಸಾಂದ್ರತೆಗೆ ಅನುಗುಣವಾದ ಸಮಯಗಳನ್ನು ಹೊಂದಿದ್ದೇವೆ ಆದರೆ ದರಗಳಿಗೆ ಅನುಗುಣವಾದ ಸಮಯವನ್ನು ನಾವು ಹೊಂದಿಲ್ಲ ಸಾಮಾನ್ಯವಾಗಿ ಏನು ಮಾಡಲಾಗುತ್ತದೆಂದರೆ ಲೆಕ್ಕಹಾಕಿದ ದರವನ್ನು ಇಂಟರ್ವಲ್ನ ಮಿಡ್ ಪಾಯಿಂಟ್ಗೆ ನಿಗದಿಪಡಿಸಲಾಗುತ್ತದೆ ಮೊದಲ ಸಂದರ್ಭದಲ್ಲಿ ಮಧ್ಯಂತರವು 0 ಇಂದ 10 ಮತ್ತು ಆದ್ದರಿಂದ ಸರಾಸರಿ 5 ದರವನ್ನು ನಾವು ಲೆಕ್ಕ ಹಾಕುತ್ತೇವೆ ಮತ್ತು ಅದನ್ನು 5 ನಿಮಿಷಗಳ ಸಮಯಕ್ಕೆ ನಿಯೋಜಿಸುತ್ತೇವೆ ನಾನು ಅದನ್ನು ನಿಮಗೆ ತೋರಿಸುತ್ತೇನೆ v minus delta s delta s ಮತ್ತು ಈ ಸಂದರ್ಭದಲ್ಲಿ 10 ರಲ್ಲಿ ಮೊದಲ ಪ್ರಕರಣವು 17 7 0 ಯಲ್ಲಿ ಅದು 20 ಆಗಿದೆ ಆದ್ದರಿಂದ 17 7 ಮೈನಸ್ 20 ಅಂದರೆ delta s ಮತ್ತು delta t 10 minus 0 ಆಗಿದೆ ಆದ್ದರಿಂದ ಇದು 17 7 minus 20 ಅಂದರೆ minus 2 3 ಆಗಿ ಕಾರ್ಯನಿರ್ವಹಿಸುತ್ತದೆ minus of minus 2 3 plus 2 3 ಆಗುತ್ತದೆ 2 3 by 10 0 23 ಆಗಿದೆ ಮಿಲಿಮೋಲ್ ನಲ್ಲಿ 0 23 ಇದನ್ನು ಮಿಲಿಮೋಲ್ ಪರ್ minuteನಲ್ಲಿ ನೀಡಲಾಗಿದೆ ಆದ್ದರಿಂದ ನಾವು ಅದನ್ನು 5 ನಿಮಿಷಗಳು ಎಂದು ನೋಡಿದ 0 ಮತ್ತು 10 ರ ಮಿಡ್ ಪಾಯಿಂಟ್ಗೆ ನಿಯೋಜಿಸಬೇಕಾಗಿದೆ ಆದ್ದರಿಂದ t ಸಬ್ಸ್ಟ್ರೇಟ್ ಸಾಂದ್ರತೆಯು 5 ನಿಮಿಷಗಳಿಗೆ ಸಮನಾಗಿರುತ್ತದೆ ಈ ಟೈಮ್ ಇಂಟರ್ವಲ್ ನಲ್ಲಿ ಅದು ರೇಖೀಯವಾಗಿ ಬದಲಾಗುತ್ತದೆ ಎಂದು ನಾವು ಉಹಿಸಿದರೆ ಈ ಊಹೆ ನಾವು ಕ್ಲೋಸೆಲಿ ಸ್ಪಾಸ್ಡ್ ಪಾಯಿಂಟ್ಸ್ಗಳನ್ನು ಹೊಂದಿದ್ದರೆ ಉತ್ತಮವಾಗಿರುತ್ತದೆ ನಾವು ನೋಡೋಣ ಇದು ಇಲ್ಲಿ ಒಂದು ರೀತಿಯ ಅಂದಾಜು ಆಗಿರುತ್ತದೆ ಕೆಲವು ಪಾಯಿಂಟ್ಸ್ಗಳು ವ್ಯಾಪಕವಾಗಿ ಅಂತರವನ್ನು ಹೊಂದಿವೆ ಆದರೆ ಇದು ನಾವು ಕೆಲಸ ಮಾಡಬೇಕಾದ ಡೇಟಾ ಆಗಿದೆ ಆದ್ದರಿಂದ ಡೇಟಾದೊಂದಿಗೆ ನಾವು ಮಾಡಬಹುದಾದ ಅತ್ಯುತ್ತಮ ಕೆಲಸವನ್ನು ಮಾಡೋಣ ಮಿಡ್ ಪಾಯಿಂಟ್ t ಗೆ ಅನುಗುಣವಾದ ಸಬ್ಸ್ಟ್ರೇಟ್ ಸಾಂದ್ರತೆಯು 5 ನಿಮಿಷಗಳಿಗೆ ಸಮನಾಗಿರುತ್ತದೆ ಇದು 18 85 ಆಗಿದೆ ಇದು ಈ ಎರಡರ ಸರಾಸರಿ ಮತ್ತು ನಾವು ನಿಯೋಜಿಸಬೇಕಾದದ್ದು ಮತ್ತು v 2 ಈ ಎರಡರ ನಡುವೆ ಇದೆ 15 8 minus 17 7 ಮತ್ತು 20 minus 10 ಇಡೀ ವಿಷಯದ ಋಣಾತ್ಮಕ ನಿಮಿಷಕ್ಕೆ 0 19 ಮಿಲಿಮೋಲ್ ಆಗಿ ಬದಲಾಗುತ್ತದೆ ಮತ್ತು ನಾವು ಅದನ್ನು ಮಿಡ್ ಪಾಯಿಂಟ್ಗೆ ನಿಯೋಜಿಸಬೇಕಾಗಿದೆ ಅಲ್ಲಿನ ಸಬ್ಸ್ಟ್ರೇಟ್ ಸಾಂದ್ರತೆಯೂ ಸಹ ಏಕೆಂದರೆ ನಾವು ಇಲ್ಲಿ 1 by v ವಿರುದ್ಧ 1 by s ಅನ್ನು ಯೋಜಿಸುತ್ತಿದ್ದೇವೆ ಆದ್ದರಿಂದ 10 ಮತ್ತು 20 ನಿಮಿಷಗಳ ಮಿಡ್ ಪಾಯಿಂಟ್ 15 ನಿಮಿಷಗಳು ಮತ್ತು ಈ 17 7 ಮತ್ತು 15 8 ಪ್ರದೇಶದಲ್ಲಿ ರೇಖೀಯ ವಾಗಿ ಕಡಿಮೆಯಾಗುತ್ತದೆ ಎಂದು ಊಹಿಸಿ ಮಿಡ್ ಪಾಯಿಂಟ್ ಸರಾಸರಿ 16 75 ಆಗಿದೆ ಆದ್ದರಿಂದ t 15 ನಿಮಿಷಗಳಿಗೆ ಸಮನಾಗಿರುತ್ತದೆ s 16 75 ಗೆ ಸಮನಾಗಿರುತ್ತದೆ ಮತ್ತು ಈ ರೀತಿಯಾಗಿ ಮುಂದುವರಿಯುತ್ತದೆ ಈ 5 ಸಂಖ್ಯೆಗಳನ್ನು ಪಡೆಯಲು ನಾವು ಲೆಕ್ಕ ಹಾಕಿದ v 0 23 ಆಗಿತ್ತು 5 ನಿಮಿಷಗಳಲ್ಲಿ ಅನುಗುಣವಾದ s ರೇಖೀಯತೆಯನ್ನು ಉಹಿಸಿಕೊಂಡು 18 85 ಆಗಿತ್ತು ಆ ಸಮಯದಲ್ಲಿ t 15 ನಿಮಿಷಗಳಿಗೆ ಸಮನಾಗಿರುತ್ತದೆ s 16 75v 0 19 ಕ್ಕೆ ಸಮನಾಗಿರುತ್ತದೆ ಮತ್ತು ಇತರ ಎರಡು ಲೆಕ್ಕಾಚಾರಗಳನ್ನು ನಾವು ವಿವರವಾಗಿ ನೋಡಿದ್ದೇವೆ ಅದೇ ರೀತಿಯಲ್ಲಿ ನಾವು 35 ನಿಮಿಷಗಳು ಮತ್ತು 75 ನಿಮಿಷಗಳಿಗೆ ಈ ಮೌಲ್ಯಗಳನ್ನು ಪಡೆಯುತ್ತೇವೆ ಅವುಗಳು ಆ ಅನುಗುಣವಾದ ಮಧ್ಯಂತರಗಳ ಮಿಡ್ ಪಾಯಿಂಟ್ಗಳು s ಅನುಗುಣವಾದ ರೇಖೀಯ ವ್ಯತ್ಯಾಸಗಳ ಮಿಡ್ ಪಾಯಿಂಟ್ಗಳು ಮತ್ತು v ಲೆಕ್ಕಹಾಕಲ್ಪಟ್ಟವು ಆ ಮಧ್ಯಂತರದಲ್ಲಿ ಲೆಕ್ಕಹಾಕಿದ ಸರಾಸರಿ ದರ ಈಗ ನಾವು ಈ ವಿವರಗಳನ್ನು ಹೊಂದಿದ್ದೇವೆ 1 by v ಮತ್ತು 1 by s ವಿರುದ್ಧ ಫ್ಲೋಟ್ ಮಾಡಬೇಕಾಗಿದೆ ನಾವು ನಮ್ಮೊಂದಿಗೆ v ಮತ್ತು s ಹೊಂದಿದ್ದೇವೆ ಆದ್ದರಿಂದ ಅದರ ವಿಲೋಮ ಮೌಲ್ಯಗಳು ನಮಗೆ ಬೇಕಾಗುತ್ತದೆ ನಾವು 18 85 ಅನ್ನು ವಿಲೋಮಗೊಳಿಸಿದರೆ 1 by 18 053 ಆಗುತ್ತದೆ ನೀವು ಲೆಕ್ಕಾಚಾರವನ್ನು ಪರಿಶೀಲಿಸಬಹುದು ಸಂಖ್ಯಾತ್ಮಕ ದೋಷಗಳು ಎಲ್ಲಿಯಾದರೂ ಇದ್ದಲ್ಲಿ ಹೇಳಿ 75 ವಿಲೋಮಗೊಳಿಸಿದರೆ 0 06 ಆಗುತ್ತದೆ 2 ರ ವಿಲೋಮ 0 076 7 8 ರ ವಿಲೋಮವು 0 128 ಅಥವಾ 1 by ಆ ಸಂಖ್ಯೆ ಆಗಿದೆ ಅಂತೆಯೇ v ವಿಲೋಮಗಳು 1 by v 1 by 0 23 4 35 1 by 0 19 5 26 1 by 0 78 ಮತ್ತು 1 by 0 93 ಆಗಿದೆ ಈಗ ಪ್ಲಾಟಿಂಗ್ ಗೆ ಸ್ಪ್ರೆಡ್ ಶೀಟ್ ಅನ್ನು ಬಳಸುವುದು ಉತ್ತಮ ನೀವು ಪ್ಲಾಟಿಂಗ್ಗೆ ಗ್ರಾಫ್ ಶೀಟ್ ಅನ್ನು ಬಳಸಬಹುದು ಸ್ಪ್ರೆಡ್ ಶೀಟ್ ಬಳಸಿ ಅದನ್ನು ನಿಮಗೆ ತೋರಿಸುತ್ತೇನೆ ನಮ್ಮ ಬಳಿ 1 by s ಇದೆ ಈ ಕಾಲಂನಲ್ಲಿನ ಮೌಲ್ಯಗಳು ಮತ್ತು 1 by v ಈ ಕಾಲಂನಲ್ಲಿನ ಮೌಲ್ಯಗಳು ನಾವು 1 by s ಮತ್ತು 1 by v ನಡುವೆ ಗ್ರಾಫ್ ಅನ್ನು ಯೋಜಿಸಿದರೆ ಇವುಗಳು ನಾವು ಮೊದಲು ಟೇಬಲ್ನಲ್ಲಿ ನೋಡಿದ ಅದೇ ಮೌಲ್ಯಗಳು ನಾವು ಈ 1 by v versus 1 by s ಅನ್ನು ಯೋಜಿಸಿದರೆ ಇವುಗಳು ನಮಗೆ ಸಿಗುತ್ತವೆ ಈಗ ಈ ಸ್ಪ್ರೆಡ್ ಶೀಟ್ m s ಎಕ್ಸೆಲ್ ನಮಗೆ ಉತ್ತಮವಾದ ರೇಖೆಯ ಫಿಟ್ ಅನ್ನು ಎಳೆಯಲು ಅನುವು ಮಾಡಿಕೊಡುತ್ತದೆ ಈ ಪಾಯಿಂಟ್ಸ್ಗಳಿಗೆ ಹೊಂದಿಕೆಯಾಗುವ ಅತ್ಯುತ್ತಮ ರೇಖೆ 9879 ರ ಕನಿಷ್ಠ ಚೌಕಗಳ ಮೌಲ್ಯವನ್ನು ಹೊಂದಿರುವ ಅತ್ಯುತ್ತಮ ರೇಖೆಯ ಫಿಟ್ ಇದಾಗಿದೆ ಮತ್ತು ನಾನು ಇಲ್ಲಿ ಪ್ರದರ್ಶಿಸಲು ಕೇಳಿದ ರೇಖೆಯ ಸಮೀಕರಣವು 58 348x plus 1 4559 y 1 by v x by s ಆಗಿದೆ ಆದ್ದರಿಂದ 1 by v 58 348 into 1 by s plus 1 445 ಆಗಿದೆ ಅದನ್ನು ಕಂಡುಹಿಡಿಯಲು ನೀವು ಇದನ್ನು ನಿಮ್ಮ ಲೆಕ್ಕಾಚಾರದಲ್ಲಿ ಮಾಡಿದ್ದೀರಿ ನೀವು ಗ್ರಾಫ್ ಪೇಪರ್ ಅನ್ನು ಸಹ ಬಳಸಬಹುದಿತ್ತು ನೀವು ಅದನ್ನು ಮಾಡಿದರೆ ನೀವು ಇಲ್ಲಿಗೆ ತಲುಪುತ್ತೀರಿ 1 by ಇದು ಅದೇ ಗ್ರಾಫ್ ಮತ್ತು ಈ ಸ್ಲೋಪ್558 35 ಆಗಿರುತ್ತದೆ ಸಾಫ್ಟ್ವೇರ್ ನಿಮಗೆ ಹೆಚ್ಚಿನ ಸಂಖ್ಯೆಯ ಅಂಕೆಗಳನ್ನು ನೀಡುತ್ತದೆ ಆದರೆ ನಮಗೆ ಪ್ರಸ್ತುತವಾದ ಅಂಕೆಗಳನ್ನು ನಾವು ಆರಿಸಬೇಕಾಗುತ್ತದೆ ಇದನ್ನು ಆರಿಸೋಣ ದಶಮಾಂಶ ಬಿಂದುವಿನ ನಂತರದಲ್ಲಿ ಈ ಎರಡು ಅಂಕೆಗಳು ಸ್ಲೋಪ್ 58 35 ಮತ್ತು ಲೈನ್ ವೀವರ್ ಬರ್ಕ್ಪ್ಲಾಟ್ನಲ್ಲಿ ಈ ಸ್ಲೋಪ್ Km by v m ಗೆ ಸಮನಾಗಿರುತ್ತದೆ ಆದ್ದರಿಂದ Km by vm 58 35 ಮತ್ತು ನಮಗೆ ತಿಳಿದಿರುವ ಲೈನ್ವೀವರ್ ಬರ್ಕ್ ಪ್ಲಾಟ್ ನ ಇಂಟರ್ಸೆಪ್ಟ್1 by vm 1 46 ಆಗಿರುತ್ತದೆ ನಾನು ಈ ದೊಡ್ಡ ಸಂಖ್ಯೆಯ ಅಂಕೆಗಳನ್ನು ದಶಮಾಂಶ ಬಿಂದು 1 46 ರ ನಂತರದ ಕೇವಲ ಎರಡು ಅಂಕೆಗಳಿಗೆ ಪೂರ್ಣಗೊಳಿಸುತ್ತಿದ್ದೇನೆ ಆದ್ದರಿಂದ ಇದರಿಂದ ನಾವು vm ಮತ್ತು km ಅನ್ನು ಕಂಡುಹಿಡಿಯಬಹುದು ಸರಳವಾದ ವಿಷಯವೆಂದರೆ v 1 by 1 by ನ ವಿಲೋಮ ಎಂದು ನಿಮಗೆ ತಿಳಿದಿದೆ 1 46 vm ಆಗಿರುತ್ತದೆ ಮತ್ತು ಆದ್ದರಿಂದ vm ನಿಮಿಷಕ್ಕೆ 0 69 ಮಿಲಿಮೋಲಾರ್ ಆಗಿದೆ ಮತ್ತು ಈಗ ನಾವು v m ಅನ್ನು ತಿಳಿದಿದ್ದೇವೆ ನಾವು ಇಲ್ಲಿ ಸುಬ್ಸ್ಟಿಟ್ಯೂಟ್ ಮಾಡಬಹುದು ಮತ್ತು Km ಅನ್ನು ಲೆಕ್ಕ ಹಾಕಬಹುದು Km 58 35 into v m ಆಗಿದೆ k m by v m 58 35 ಎಂದು ನಿಮಗೆ ತಿಳಿದಿದೆ ಆದ್ದರಿಂದ k m 58 35 into v m ಆಗಿದೆ ಅದು 58 35 into 0 69 ಅಥವಾ 40 26 ಮಿಲಿಮೋಲಾರ್ ಆಗಿ ಬದಲಾಗುತ್ತದೆ ಇವು ಮೈಕೆಲಿಸ್ ಮೆನ್ಟೆನ್ ನಿಯತಾಂಕಗಳು v m ಇದು ನಿಮಿಷಕ್ಕೆ 0 69 ಮಿಲಿಮೋಲ್ ಮತ್ತು k m ಇದು 40 26 ಆಗಿದೆ ಅದು ಭಾಗ a ಆಗಿತ್ತು ನಮಗೆ ಇನ್ನೂ ಭಾಗ b ಉಳಿದಿದೆ ಭಾಗ b ಗಾಗಿ ಅದೇ ಪ್ರಶ್ನೆಗಳು ಏನು ಬೇಕು ಒಟ್ಟು ಕಿಣ್ವದ ಸಾಂದ್ರತೆಯು ಮೂರು ಪಟ್ಟು ಹೆಚ್ಚಾಗಿದ್ದರೆ ಮಾಧ್ಯಮವು 30 ನಿಮಿಷಗಳ ನಂತರ X ನ ವಿಷಕಾರಿ ಮಟ್ಟವನ್ನು ಹೊಂದಿರುತ್ತದೆ ನಾವು ಅದನ್ನು ಕಂಡುಹಿಡಿಯಬೇಕು ಏನು ತಿಳಿದಿದೆ ಅಥವಾ ನೀಡಲಾಗಿದೆ X ನ ವಿಷಕಾರಿ ಮಟ್ಟವು 7 5 ಮಿಲಿಮೋಲಾರ್ ಆಗಿದೆ 0 ಸಮಯದಲ್ಲಿ X ನ ಸಾಂದ್ರತೆಯು ಟೇಬಲ್ನಿಂದ 20 ಮಿಲಿಮೋಲಾರ್ ಆಗಿದೆ ಮೈಕೆಲಿಸ್ ಮೆನ್ಟೆನ್ ಸಮೀಕರಣವು ಈ ಪ್ರತಿಕ್ರಿಯೆ ದರವನ್ನು ನಿಯಂತ್ರಿಸುತ್ತದೆ ಎಂದು ನಮಗೆ ತಿಳಿದಿದೆ ಮೈಕೆಲಿಸ್ ಮೆನ್ಟೆನ್ ನಿಯತಾಂಕಗಳು ಭಾಗ a ಇಂದ ನಮಗೆ ತಿಳಿದಿದೆ ಇದೆಲ್ಲವೂ ನಮಗೆ ತಿಳಿದಿದೆ ಮತ್ತು ಈಗ ನಾವು ಕೊಟ್ಟಿರುವದಕ್ಕೆ ಅಗತ್ಯವಿರುವದನ್ನು ಸಂಪರ್ಕಿಸಬೇಕಾಗಿದೆ ನಾವು ಅದನ್ನು ಹೇಗೆ ಮಾಡುವುದು ಆರಂಭಿಕ ಸಮಯದಲ್ಲಿ 20 ಮಿಲಿಮೋಲರ್ಗಳಿಂದ 7 5 ಮಿಲಿಮೋಲರ್ಗಳನ್ನು ತಲುಪಲು s ಅಥವಾ x ಅಥವಾ ಟಾಕ್ಸಿನ್ s ತೆಗೆದುಕೊಳ್ಳುವ ಸಮಯವನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕು ಟಾಕ್ಸಿನ್ x ಇಲ್ಲಿ s ಆಗಿದೆ ಸಮಯ ನೋಡಿ 1321 ಆ ಸಮಯವು 30 ನಿಮಿಷಗಳಿಗಿಂತ ಹೆಚ್ಚಿದ್ದರೆ 30 ನಿಮಿಷಗಳು ಮುಗಿದ ನಂತರ 7 5 ಮಿಲಿಮೋಲಾರ್ ಅಥವಾ ಹೆಚ್ಚಿನ ಟಾಕ್ಸಿನ್ ಇರುತ್ತದೆ ಸಮಯವು 30 ನಿಮಿಷಗಳಿಗಿಂತ ಕಡಿಮೆಯಾಗಿದ್ದರೆ ಮಾಧ್ಯಮವು ವಿಷಕಾರಿ ಪ್ರಮಾಣವನ್ನು ಹೊಂದಿರುವುದಿಲ್ಲ s ಕಂಡುಹಿಡಿಯಲು ನಾವು v ದರ ವೆಂದು ಗುರುತಿಸಬೇಕು ಈ ಬ್ಯಾಚ್ ಪ್ರಕ್ರಿಯೆಯಲ್ಲಿ s ಕಣ್ಮರೆಯಾಗುತ್ತಿರುವ ದರ v ಈಕ್ವಾಲ್ಸ್ minus ds dt ಸಬ್ಸ್ಟ್ರೇಟ್ನ ಸಂಗ್ರಹಣಾ ದರವು ನಿಮಗೆ ತಿಳಿದಿದೆ ಋಣಾತ್ಮಕ ಸಂಗ್ರಹಣಾವು v m s k m ಡಿವೈಡೆಡ್ by k m plus s ಆಗಿರುತ್ತದೆ ನಾವು ಈ ಡಿಫ್ಫೆರೆನ್ಷೆಯಲ್ ಇಕ್ವಷನ್ ಅನ್ನು ಪರಿಹರಿಸಿದರೆ minus Km plus s by s d s equals Vm dt ಅನ್ನು ಪಡೆಯುತ್ತೇವೆ ಡಿಫ್ಫೆರೆನ್ಷೆಯಲ್ ಇಕ್ವಷನ್ಗೆ ಪರಿಹಾರವನ್ನು ನೀವು ತಿಳಿದಿರುವುದನ್ನು ನಾವು ಸ್ವಲ್ಪಮಟ್ಟಿಗೆ ಪರಿಗಣಿಸುತ್ತಿದ್ದೇವೆ ನಾವು ಎಲ್ಲಾ ವೇರಿಯೇಬಲ್ಸ್ ಗಳನ್ನು ಪಡೆಯಬೇಕು ಸೂಕ್ತವಾದ ವೇರಿಯೇಬಲ್ಸ್ಗಳನ್ನು ಒಂದು ಬದಿಗೆ ಎಲ್ಲಾ s ಈ ಬದಿಯಲ್ಲಿದೆ ನಾವು ಅದನ್ನು ಮಾಡಿದ್ದೇವೆ Km by s plus 1minus of d s v m d t ಆಗಿದೆ ಸಂಯೋಜಿಸಿದ ನಂತರ minus Km ln S plus S v m t ಆಗಿದೆ ಮತ್ತು ಏಕೀಕರಣದ ಮಿತಿಗಳು S0 to S for S ಮತ್ತು t0 to t for t ಮತ್ತು t0 0 ಆದ್ದರಿಂದ ನಾವು ಅದನ್ನು ಸಂಯೋಜಿಸಿದರೆ ಒಟ್ಟು ಕಿಣ್ವದ ಸಾಂದ್ರತೆಯು ಮೂರು ಪಟ್ಟು ಹೆಚ್ಚಾದಾಗ ಮೂಲಭೂತವಾಗಿ ಏನಾಗುತ್ತದೆ ಒಟ್ಟು ಕಿಣ್ವದ ಸಾಂದ್ರತೆ ಹೊಸ ಒಟ್ಟು ಕಿಣ್ವದ ಸಾಂದ್ರತೆಯು ಹಳೆಯ ಒಟ್ಟು ಕಿಣ್ವದ ಸಾಂದ್ರತೆಯ ಮೂರು ಪಟ್ಟು ಹೆಚ್ಚಾಗಿದೆ ಆದರೆ ಒಟ್ಟು ಕಿಣ್ವದ ಸಾಂದ್ರತೆಯು ಏನು ಪರಿಣಾಮ ಬೀರುತ್ತದೆ ಅದು ನಮಗೆ ಪ್ರಸ್ತುತವಾಗಿದೆ ಅದು vm dash ಅಥವಾ vm ಗರಿಷ್ಠ ದರ ಆಗಿದೆ ಉಳಿದ ವಿಷಯಗಳು ನೇರವಾಗಿವೆ ಇಲ್ಲಿ ಸಮಯದೊಂದಿಗೆ ಸಬ್ಸ್ಟ್ರೇಟ್ ವ್ಯತ್ಯಾಸವನ್ನು ನಾವು ಹೊಂದಿದ್ದೇವೆ ಇಲ್ಲಿ ಅದನ್ನುನೀಡಲಾಗಿದೆ ಅದನ್ನು ಆ ಎಕ್ಸ್ಪ್ರೆಶನ್ಗೆ ಬದಲಿಸಬೇಕು ನಾವು ಅದನ್ನು ಬದಲಿಸಿದರೆ ಆದ್ದರಿಂದ X ಸಾಂದ್ರತೆಯು 7 5 ಮಿಲಿಮೋಲಾರ್ಗೆ ಇಳಿಯಲು ಸುಮಾರು 25 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ ಇದು 20 ಮಿಲಿಮೋಲಾರ್ನಿಂದ ಪ್ರಾರಂಭವಾಗುತ್ತದೆ ಮತ್ತು 25 ನಿಮಿಷಗಳು 30 ನಿಮಿಷಗಳಿಗಿಂತ ಕಡಿಮೆಯಿರುತ್ತದೆ ಮತ್ತು ಆದ್ದರಿಂದ 30 ನಿಮಿಷಗಳಲ್ಲಿ X ನ ಯಾವುದೇ ವಿಷಕಾರಿ ಪ್ರಮಾಣ ಉಳಿದಿರುವುದಿಲ್ಲ